ಶುಭೋದಯ ಮತ್ತು ಇಂಧನ ಸಂರಕ್ಷಣೆ ಮತ್ತು ತ್ಯಾಜ್ಯ ಶಾಖ ಚೇತರಿಕೆ ಕುರಿತು ಕೋರ್ಸ್ನ ಮುಂದಿನ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಇಂದು ನಾವು ಏನು ಮಾಡಬೇಕೆಂದರೆ ನಾವು ಹೊಸ ವಿಷಯದೊಂದಿಗೆ ಪ್ರಾರಂಭಿಸಲಿದ್ದೇವೆ ಅದು ಎನರ್ಜಿ ಸ್ಟೋರೇಜ್ನಲ್ಲಿದೆ ಆದ್ದರಿಂದ ನಾನು ಅದನ್ನು ಎನರ್ಜಿ ಸ್ಟೋರೇಜ್ ಎಂದು ಬರೆಯುತ್ತೇನೆ ಈಗ ಶಕ್ತಿ ಶೇಖರಣೆಯಿಂದ ನಾನು ಏನು ಹೇಳುತ್ತೇನೆ ನೀವು ಅದನ್ನು ನೋಡಿದರೆ ವಿದ್ಯುಚ್ ಕ್ತಿಯ ಬೇಡಿಕೆ ಮತ್ತು ನಾವು ನಿಮ್ಮ ಬಗ್ಗೆ ಮಾತನಾಡುವಾಗ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವ ಶಕ್ತಿಯನ್ನು ನಾವು ತಿಳಿದಿದ್ದೇವೆ ಈಗ ವಿದ್ಯುಚ್ ಕ್ತಿಯ ಬೇಡಿಕೆಯು ಒಂದು ವ್ಯತ್ಯಾಸವನ್ನು ಹೊಂದಿದೆ ಎಂದು ನೋಡಿದರೆ ಅದು ಸ್ಥಿರವಲ್ಲ ಆದ್ದರಿಂದ ವಿವಿಧ ಬಾಗಗಳನ್ನು ಅವಲಂಬಿಸಿ ಹೇಳುವುದಾದರೆ ದೇಶೀಯ ಬಳಕೆ ಕೈಗಾರಿಕಾ ಬಳಕೆ ಆಗಿರಲಿ ಅಥವಾ ಶೈಕ್ಷಣಿಕ ಕಟ್ಟಡವಾಗಲಿ ಶೈಕ್ಷಣಿಕ ಕ್ಯಾಂಪಸ್ ಆಗಿರಲಿ ದಿನದಲ್ಲಿ 24 ಗಂಟೆಗಳ ಅವಧಿಯಲ್ಲಿ ನೀವು ವಿದ್ಯುತ್ ಬೇಡಿಕೆಯನ್ನು ಯೋಜಿಸಿದರೆ ನಮಗೆ ಹೆಚ್ಚಿನ ವಿದ್ಯುತ್ ಅಗತ್ಯವಿರುವ ಕೆಲವು ಅವಧಿಗಳಿವೆ ನಾವು ಗರಿಷ್ಠ ಅವಧಿಗಳು ಎಂದು ಕರೆಯುತ್ತೇವೆ ಮತ್ತು ನಮಗೆ ಕಡಿಮೆ ಬೇಡಿಕೆಯಿರುವ ದಿನದಲ್ಲಿ ಕೆಲವು ದಿನಗಳು ಅಥವಾ ಕೆಲವು ಅವಧಿಗಳು ಇರುತ್ತವೆ ಆದ್ದರಿಂದ ನಾವು 24 ಗಂಟೆಗಳ ಅವಧಿಯಲ್ಲಿ ವಿದ್ಯುತ್ ಬೇಡಿಕೆಯನ್ನು ಯೋಜಿಸಿದರೆ ಏರಿಳಿತದ ಬೇಡಿಕೆ ಇದೆ ಬೇಡಿಕೆ ಸ್ಥಿರವಾಗಿಲ್ಲ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದು ಕೇವಲ ದೈನಂದಿನ ಆಧಾರದ ಮೇಲೆ ನಿಜವಲ್ಲ ಉದಾಹರಣೆಗೆ ಒಂದು ಕಾಲೋಚಿತ ವ್ಯತ್ಯಾಸವೂ ಇದೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ಅಥವಾ ಕನಿಷ್ಠ ನಾವು ಇರುವ ಭಾಗವು ಬೇಸಿಗೆಯಲ್ಲಿ ಚಳಿಗಾಲವು ತುಂಬಾ ಬಿಸಿಯಾಗಿರುತ್ತದೆ ಬೇಸಿಗೆಯ ತಿಂಗಳುಗಳಲ್ಲಿ ನಾವು ಖಂಡಿತವಾಗಿಯೂ ಹವಾನಿಯಂತ್ರಣ ಹೊರೆ ಹೊಂದುತ್ತೇವೆ ಅದು ಚಳಿಗಾಲದಲ್ಲಿ ನಮಗೆ ಇರುವುದಿಲ್ಲ ಅದೇ ರೀತಿ ನಾವು ಶೀತ ದೇಶಗಳ ಬಗ್ಗೆ ಮಾತನಾಡಿದರೆ ಬೇಸಿಗೆಯಲ್ಲಿ ಸೌಮ್ಯವಾಗಿದ್ದರೆ ಅದು ಬೇಸಿಗೆಯಾಗಿರುತ್ತದೆ ಆದರೆ ಚಳಿಗಾಲದಲ್ಲಿ ನಿಮಗೆ ಸರಿಯಾದ ತಾಪನ ಬೇಕು ಆದ್ದರಿಂದ ಬೇಸಿಗೆಯಿಂದ ಚಳಿಗಾಲಕ್ಕೆ ಕಾಲೋಚಿತ ಬದಲಾವಣೆಯನ್ನು ಅವಲಂಬಿಸಿ ಬಳಕೆಯು ಹೆಚ್ಚಾಗಬಹುದು ಅಥವಾ ಕಡಿಮೆಯು ಇರಬಹುದು ನಮ್ಮಂತಹ ಶೈಕ್ಷಣಿಕ ಕ್ಯಾಂಪಸ್ ಬಗ್ಗೆ ನಾವು ಮಾತನಾಡಿದರೆ ರಜೆಯ ಸಮಯದಲ್ಲಿ ವಿದ್ಯುತ್ ಬೇಡಿಕೆ ಕಡಿಮೆ ಇರುತ್ತದೆ ಎಂದು ನಾವು ನೋಡುತ್ತೇವೆ ರಜೆಯ ಅವಧಿಯಲ್ಲಿ ವಿದ್ಯುತ್ ಬಳಕೆ ಅಥವಾ ಬೇಡಿಕೆ ಕಡಿಮೆ ಇರುತ್ತದೆ ಏಕೆಂದರೆ ಅದು ವರ್ಗ ತರಗತಿಗಳು ನಡೆಯದ ಸಮಯ ಮತ್ತು ಆದ್ದರಿಂದ ಸೆಮಿಸ್ಟರ್ ಹೋದಾಗ ಹೋಲಿಸಿದರೆ ಕ್ಯಾಂಪಸ್ನಾದ್ಯಂತ ತರಗತಿ ಕೋಣೆಗಳಲ್ಲಿ ವಿದ್ಯುತ್ ಬಳಕೆಯು ತೀರಾ ಕಡಿಮೆಯಾಗಿರುತ್ತದೆ ಆದ್ದರಿಂದ ಅದು ಸಮಸ್ಯೆಯ ತಿರುಳು ಇಂದು ಶಕ್ತಿಯ ಬೇಡಿಕೆ ದಿನವಿಡೀ ಸ್ಥಿರವಾಗಿಲ್ಲ ಆದ್ದರಿಂದ ನೀವು ಈ ಸ್ಲೈಡ್ ಅನ್ನು ನೋಡಿದರೆ ಅದು ಬೇಡಿಕೆಯು ವೇರಿಯಬಲ್ ಎಂದು ನಾವು ನೋಡುತ್ತಿದ್ದೇವೆಆದರೆ ಹೇಗಾದರೂ ವಿದ್ಯುತ್ ಸ್ಥಾವರದಿಂದ ನಾವು ಸಾಮಾನ್ಯವಾಗಿ ಹೊಂದಬಹುದಾದ ಅಥವಾ ಗರಿಷ್ಠ ಪೂರೈಕೆಯು ಸ್ಥಿರವಾಗಿರುತ್ತದೆ ವಿದ್ಯುತ್ ಸ್ಥಾವರಗಳು ಪ್ರತಿಕ್ರಿಯೆ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿದ್ದು ಅವುಗಳು ಉಗಿ ಮತ್ತು ಉಗಿ ದರವನ್ನು ನಿಯಂತ್ರಿಸಬಲ್ಲವು ಆದ್ದರಿಂದ ಆಂತರಿಕ ಉಷ್ಣ ವಿದ್ಯುತ್ ಸ್ಥಾವರವು ಸುಡುವ ಮತ್ತು ಸ್ಪಾನ್ ಕಲ್ಲಿದ್ದಲಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಆದರೆ ಕಲ್ಲು ಆದರೆ ವಿದ್ಯುತ್ ಸ್ಥಾವರದಲ್ಲಿ ನೀವು ಯಾವುದೇ ಸ್ಥಾವರ ವ್ಯವಸ್ಥಾಪಕರನ್ನು ಕೇಳಿದರೆ ದಿನವಿಡೀ ಪೂರೈಕೆ ಸ್ಥಿರವಾಗಿದ್ದರೆ ಅವನು ತುಂಬಾ ಸಂತೋಷಪಡುತ್ತಾನೆ ಆದ್ದರಿಂದ ಅವರು ಏನು ಮಾಡಲು ಬಯಸುತ್ತಾರೆ ಎಂಬುದು ಸೂಕ್ತವಾಗಿದೆ ಆದ್ದರಿಂದ ಅದು ವಿಷಯಗಳನ್ನು ಹೆಚ್ಚು ಸರಳಗೊಳಿಸುತ್ತದೆ ಮತ್ತು ಕಾರ್ಯಾಚರಣೆಯನ್ನು ಸಹ ನಾವು ಸರಳೀಕರಿಸುತ್ತೇವೆ ಆದ್ದರಿಂದ ನಾವು ಈ ಸ್ಲೈಡ್ಗೆ ಹಿಂತಿರುಗುತ್ತೇವೆ ಇದು ನಾವು ಮಾತನಾಡುತ್ತಿರುವುದು ನಮ್ಮಿಂದ ಮಾಹಿತಿ ಮಾಹಿತಿ ಆಡಳಿತದಿಂದ ನನಗೆ ದೊರೆತ ಒಂದು ವಿಶಿಷ್ಟವಾದ ವಕ್ರರೇಖೆ ಮತ್ತು ಇದು ನ್ಯೂ ಇಂಗ್ಲೆಂಡ್ ಬಾವಿ ನ್ಯೂ ಇಂಗ್ಲೆಂಡ್ ಅಮೇರಿಕಾದಲ್ಲಿ ಒಂದು ರಾಜ್ಯವಾಗಿದೆ ಅದು ಇಂಗ್ಲೆಂಡ್ನಲ್ಲಿಲ್ಲ ಅದು ಯುಎಸ್ಎಯ ಪೂರ್ವ ಭಾಗದಲ್ಲಿ ಇದು ಒಂದು ರಾಜ್ಯವಲ್ಲ ಎಂದು ಕರೆಯಲ್ಪಡುವ ಪ್ರದೇಶವಿದೆ ಅದು ವಾಸ್ತವವಾಗಿ ಕೆಲವು ರಾಜ್ಯಗಳನ್ನು ಒಳಗೊಂಡಿರುವ ಪ್ರದೇಶವನ್ನು ನ್ಯೂ ಇಂಗ್ಲೆಂಡ್ ಪ್ರದೇಶ ಎಂದು ಕರೆಯಲಾಗುತ್ತದೆ ಇದು 2010 ರ ದತ್ತಾಂಶವಾಗಿದೆ ಆದರೆ ಮತ್ತೆ ಇದು ತುಂಬಾ ಭಿನ್ನವಾಗಿರದ ಪ್ರವೃತ್ತಿಯನ್ನು ತೋರಿಸಲು ಮಾತ್ರ ಆದ್ದರಿಂದ ಗಿಗಾ ವ್ಯಾಟ್ಗಳಲ್ಲಿನ ವಿದ್ಯುತ್ ಶಕ್ತಿಯ ಬೇಡಿಕೆಯನ್ನು ನೀವು ನೋಡಿದರೆ ಮಧ್ಯರಾತ್ರಿಯಿಂದ ನಾವು ಏನು ನೋಡುತ್ತೇವೆ ನಾವು ಅದನ್ನು ಎಡಗೈಯಿಂದ ಪ್ರಾರಂಭಿಸಿದರೆ ಇದು ಮಧ್ಯರಾತ್ರಿ ಆದ್ದರಿಂದ ಪ್ರಪಂಚದ ಬಹುಪಾಲು ಜನರು ನಿದ್ರಿಸುವ ಸಮಯ ಇದು ಬಹುಶಃ ಕೆಲವು ರಾತ್ರಿ ಪಾಳಿಗಳು ಇರಬಹುದು ಅದು ಬೀದಿ ದೀಪಗಳು ಆನ್ ಆಗಿರಬಹುದು ಮತ್ತು ಇನ್ನೂ ಕೆಲವು ಇರಬಹುದು ಆದ್ದರಿಂದ ಚಟುವಟಿಕೆಯ ಮಟ್ಟವು ತುಂಬಾ ಕಡಿಮೆಯಾಗಿದೆ ಮತ್ತು ನಂತರ ಜನರು 4 ಮತ್ತು 6 ರ ನಡುವೆ ಎಚ್ಚರಗೊಳ್ಳಲು ಪ್ರಾರಂಭಿಸುತ್ತಾರೆ ಅಂದರೆ ಜನರು ಎಚ್ಚರವಾದಾಗ ಆದ್ದರಿಂದ ನಂತರ ಶಕ್ತಿಯ ಬಳಕೆ ಹೆಚ್ಚಾಗುತ್ತದೆ ಮತ್ತು ನಂತರ ದಿನದ ಕೆಲಸದ ದಿನ ಬೆಳಿಗ್ಗೆ 8 ಗಂಟೆಗೆ ಗಡಿಯಾರದಿಂದ ಪ್ರಾರಂಭವಾಗುತ್ತದೆ ಮತ್ತು ಸುಮಾರು 4 5 6 ಗಂಟೆಯವರೆಗೆ ಮುಂದುವರಿಯುತ್ತದೆ ಮತ್ತು ಇಲ್ಲಿಯೇ ಇರುವುದರಿಂದ ಹೆಚ್ಚಿನ ಬೇಡಿಕೆ ಇರುವುದನ್ನು ನಾವು ನೋಡುತ್ತೇವೆ ವಿದ್ಯುತ್ ಅಥವಾ ಆದ್ದರಿಂದ ಲೋಡ್ ಇದು ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಎಂದು ಆದೇಶಿಸುತ್ತದೆ ತದನಂತರ ಕೆಲಸದ ದಿನ ಮುಗಿದ ನಂತರ ನಾವು ಕೆಳಗಿಳಿಯುವಾಗ ಬೇಡಿಕೆ ನಿಧಾನವಾಗಿ ಇಳಿಯುವುದನ್ನು ನಾವು ನೋಡುತ್ತೇವೆ ಈ ಮಧ್ಯರಾತ್ರಿ ನಿಮಗೆ ತಿಳಿದಿರುವಂತೆ ಹೋಲಿಸಿದರೆ ಈ ಬೇಡಿಕೆ ಇನ್ನೂ ಹೆಚ್ಚಾಗಿದೆ ಮತ್ತು ಏಕೆಂದರೆ ವ್ಯಾಪಾರ ಮಳಿಗೆಗಳು ತೆರೆದಿರುವ ಸಮಯಗಳು ಅಂಗಡಿಗಳು ತೆರೆದ ನಂತರ ಅವರು ನಿಧಾನವಾಗಿ ಬೀದಿಗಳಲ್ಲಿನ ಟ್ರಾಫಿಕ್ ದೀಪಗಳನ್ನು ಮುಚ್ಚಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ನೀವು ಇದನ್ನೆಲ್ಲ ನೋಡುತ್ತೀರಿ ಮತ್ತು ನಂತರ ನಿಧಾನವಾಗಿ ನೀವು ನೋಡುತ್ತೀರಿ ದಿನವು ಮುಂದುವರೆದಂತೆ ನಾವು ಪ್ರಪಂಚವು ನಿದ್ರೆಗೆ ಹೋಗುವ ಸಮಯದ ಕಡೆಗೆ ಹೋಗುತ್ತೇವೆ ಆದ್ದರಿಂದ ಆದ್ದರಿಂದ ಹೇಗಾದರೂ ನಾನು ವಿದ್ಯುತ್ ಸರಬರಾಜನ್ನು ಯೋಜಿಸಿದರೆ ಅದು ಸ್ಥಿರ ರೇಖೆಯಾಗಿರಬಹುದು ಅದು ಸ್ಥಿರ ರೇಖೆಯಾಗಿರುತ್ತದೆ ಆದ್ದರಿಂದ ನಾವು ಹೇಳುವುದೇನೆಂದರೆ ಏನಾಗುತ್ತದೆ ಎಂದರೆ ನಾವು ಗರಿಷ್ಠ ಹೊರೆಗೆ ವಿದ್ಯುತ್ ಸ್ಥಾವರವನ್ನು ವಿನ್ಯಾಸಗೊಳಿಸಬೇಕು ಮತ್ತು ಅದು ತುಂಬಾ ಸ್ಮಾರ್ಟ್ ವಿಷಯವಲ್ಲ ಏಕೆಂದರೆ ಇದು ದೊಡ್ಡ ದುಬಾರಿ ಸ್ಥಾವರವಾಗಿದ್ದು ಅದರ ಕೆಳಗೆ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಮರ್ಥ್ಯ ಮತ್ತು x ಮೆಗಾವ್ಯಾಟ್ ಎಂದು ಹೇಳೋಣ ಎಂದು ನಾವು ರೇಟ್ ಮಾಡಿದರೆ ಅದರ ಕೆಳಗೆ ಕಾರ್ಯನಿರ್ವಹಿಸುವ ಸಮಸ್ಯೆ ಸಾಮರ್ಥ್ಯ ಮತ್ತು ನಾವು ಅದನ್ನು ನಿರ್ವಹಿಸುತ್ತಿದ್ದೇವೆ ಸರಾಸರಿ 75 ಎಂದು ಹೇಳೋಣ ನಾವು ಅದನ್ನು 75 ಕ್ಕೆ ನಿರ್ವಹಿಸುತ್ತಿದ್ದೇವೆ ಅಥವಾ ಹೆಚ್ಚಾಗಿ 75 ಕ್ಕಿಂತ ಕಡಿಮೆ ಇದೆ ದಿನದ ಹೆಚ್ಚಿನ ರೇಟಿಂಗ್ ನಂತರ ಇದು ವಿದ್ಯುತ್ ಸ್ಥಾವರದ ಅತ್ಯಂತ ಸ್ಮಾರ್ಟ್ ಬಳಕೆಯಲ್ಲ ಏಕೆಂದರೆ ನಾವು ಏನನ್ನಾದರೂ ವಿನ್ಯಾಸಗೊಳಿಸಿದ್ದೇವೆ ಎಂಬ ಅಂಶ ಮಾತ್ರವಲ್ಲ ನಾವು ಭಾಗ ಲೋಡ್ನಲ್ಲಿ ಕಾರ್ಯನಿರ್ವಹಿಸದಿದ್ದರೆ ದಕ್ಷತೆಯೂ ಕಡಿಮೆಯಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅದು ಸರಿ ಹೊಂದಲು ಬಹಳ ಅಪೇಕ್ಷಣೀಯ ವಿಷಯವಲ್ಲ ಆದ್ದರಿಂದ ನಾವು ಈಗ ಕಾಗದಕ್ಕೆ ಅಥವಾ ಇಲ್ಲಿರುವ ಬೋರ್ಡ್ಗೆ ಬದಲಾಯಿಸೋಣ ಮತ್ತು ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದು ಹೇಳೋಣ ನಾವು ಮಾತನಾಡಿದ ಕೆಲವು ಅಂಶಗಳನ್ನು ಕೆಳಗೆ ತಿಳಿಸೋಣ ಹೊಸ ಉಪಯುಕ್ತತೆ ವ್ಯವಸ್ಥೆಯಲ್ಲಿ ವಿದ್ಯುಚ್ ಕ್ತಿಯ ಬೇಡಿಕೆ ಅದು ಯಾವುದೇ ಉಪಯುಕ್ತತೆಯಾಗಿರಬಹುದು ಅದು ಕೈಗಾರಿಕಾ ಆಗಿರಬಹುದು ಅದು ದೇಶೀಯವಾಗಿರಬಹುದು ಶೈಕ್ಷಣಿಕ ಕ್ಯಾಂಪಸ್ ಆಗಿರಬಹುದು ಎಂದು ನಾವು ಹೇಳುತ್ತೇವೆ ಯುಟಿಲಿಟಿ ಸಿಸ್ಟಮ್ನಲ್ಲಿ ಗಂಟೆಗೆ ದಿನದಿಂದ ದಿನಕ್ಕೆ ವ್ಯತ್ಯಾಸವೂ ಇರಬಹುದು ಆದ್ದರಿಂದ ವಾರಾಂತ್ಯವು ವಾರದ ದಿನಗಳಿಗೆ ಹೋಲಿಸಿದರೆ ಕಡಿಮೆ ಬೇಡಿಕೆಯನ್ನು ಹೊಂದಿರುತ್ತದೆ ಆದರೆ ಪೂರೈಕೆಯನ್ನು ನಿಗದಿಪಡಿಸಲಾಗಿದೆ ಇದು ಸೂಕ್ತ ಸ್ಥಿತಿ ಎಂದು ತಿಳಿಸೋಣ ಆದ್ದರಿಂದ ನಾನು ಆದರ್ಶ ಸ್ಥಿತಿಯನ್ನು ಹೇಳುತ್ತೇನೆ ಆದ್ದರಿಂದ ಈಗ ನಾವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತೇವೆ ಆದ್ದರಿಂದ ಇಂಧನ ಲಭ್ಯತೆಯು ಕುಗ್ಗುತ್ತಿರುವ ಬಗ್ಗೆ ನಾವು ಅದರ ಬಗ್ಗೆ ಯೋಚಿಸೋಣ ಅಂದರೆ ನಾನು ಉತ್ಪಾದಿಸುವ ಯಾವುದೇ ಹೆಚ್ಚುವರಿ ಶಕ್ತಿಯನ್ನು ವ್ಯರ್ಥ ಮಾಡಲು ನಾನು ಬಯಸುವುದಿಲ್ಲ ಆದ್ದರಿಂದ ನಾವು ಯೋಚಿಸಬಹುದಾದ ವಿಷಯಗಳು ಯಾವುವು ಆದ್ದರಿಂದ ನಾನು ಯೋಚಿಸಬಹುದಾದ ಕೆಲವು ವಿಷಯಗಳು ಈ ಎಲ್ಲಾ ವಿಭಿನ್ನ ವಿದ್ಯುತ್ ಉತ್ಪಾದನಾ ಘಟಕಗಳ ಜಾಲವನ್ನು ನಾವು ಹೊಂದೋಣ ಅದು ಪರಸ್ಪರ ಮಾತನಾಡುತ್ತದೆ ಮತ್ತು ಆದ್ದರಿಂದ ಒಂದು ಸ್ಥಳದಲ್ಲಿ ಅದು ಕೆಳಗೆ ಕಾರ್ಯನಿರ್ವಹಿಸುತ್ತಿದ್ದರೆ ನನ್ನ ಪ್ರಕಾರ ಬೇಡಿಕೆ ಕಡಿಮೆ ಮತ್ತು ಕೆಲವು ಸ್ಥಳದಲ್ಲಿ ಬೇಡಿಕೆ ಹೆಚ್ಚಿದ್ದರೆ ನಾವು ಏರಿಳಿತದ ಬೇಡಿಕೆಗಳನ್ನು ಪೂರೈಸಲು ಒಂದು ಘಟಕದಿಂದ ಇನ್ನೊಂದಕ್ಕೆ ಮಧ್ಯಂತರ ಪೂರೈಕೆಯನ್ನು ಹೊಂದಿರುತ್ತೇವೆ ಆದ್ದರಿಂದ ಪರಿಹಾರಗಳು ಯಾವುವು ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನಾವು ಬೇಗನೆ ಕೆಳಗೆ ಹೋಗೋಣ ನಾನು ಹೇಳಿದ್ದನ್ನು ಅಂತರ್ಸಂಪರ್ಕಿತ ವಿದ್ಯುತ್ ಜಾಲಗಳು ಎಂದು ಹೇಳುತ್ತೇನೆ ಅದು ಖಂಡಿತವಾಗಿಯೂ ಒಂದು ಮಾರ್ಗವಾಗಿದೆ ಆದರೆ ಇದು ತುಂಬಾ ಜಟಿಲವಾಗಿದೆ ಆದರೆ ಇದು ಖಚಿತವಾಗಿ ಸಾಧ್ಯ ಎರಡನೆಯದಾಗಿ ನಾವು ಹೊಂದಿರುವ ಯಾವುದೇ ಹೊಸ ಸ್ಥಾಪನೆಗಳನ್ನು ನಾವು ಬಳಸುತ್ತೇವೆ ಎಂದು ಹೇಳಬಹುದು ಅದು ಸರಾಸರಿ ಲೋಡ್ ಆಗಿರುವ ಬೇಸ್ ಲೋಡ್ನಲ್ಲಿರೇಟಿಂಗ್ ಅನ್ನು ಹೊಂದಿರುತ್ತದೆ ಮತ್ತು ನಂತರ ಹಳೆಯ ಲೋಡ್ಗಳನ್ನು ಗರಿಷ್ಠ ಹೊರೆ ಪೂರೈಸಲು ಬಳಸುತ್ತೇವೆ ಆದ್ದರಿಂದ ಮೂಲ ಹೊರೆಗೆ ರೇಟ್ ಮಾಡಲು ಹೊಸ ಮತ್ತು ಹೆಚ್ಚು ದುಬಾರಿ ಸಸ್ಯಗಳನ್ನು ಹೊಂದಿರಿ ಮತ್ತು ಗರಿಷ್ಠ ಸಮಯದಲ್ಲಿ ಅಗತ್ಯವಿರುವ ಹೆಚ್ಚುವರಿ ಶಕ್ತಿಯನ್ನು ಪೂರೈಸಲು ಹಳೆಯ ಮತ್ತು ಅಸ್ತಿತ್ವದಲ್ಲಿರುವ ಸಸ್ಯಗಳನ್ನು ಬಳಸಿ ಆದ್ದರಿಂದ ಬೇಸ್ ಲೋಡ್ಗಾಗಿ ಹೊಸ ಸಸ್ಯಗಳನ್ನು ಬಳಸಿ ಮತ್ತು ಬೇಸ್ ಲೋಡ್ಗಾಗಿ ಹೊಸ ಮತ್ತು ಹೆಚ್ಚು ಪರಿಣಾಮಕಾರಿ ಯೋಜನೆಗಳನ್ನು ಮತ್ತು ಗರಿಷ್ಠ ಲೋಡ್ ಉತ್ಪಾದನೆಗೆ ಹಳೆಯ ಸಸ್ಯಗಳನ್ನು ಬಳಸೋಣ ಎಂದು ಬರೆಯೋಣ ಇನ್ನೊಂದು ವಿಷಯವೆಂದರೆ ಕೈಯಲ್ಲಿ ನೀವು ತುಂಬಾ ದುಬಾರಿ ಪೀಕಿಂಗ್ ಘಟಕಗಳನ್ನು ನಿರ್ಮಿಸುವುದಿಲ್ಲ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನನ್ನ ವಿದ್ಯುತ್ ಸ್ಥಾವರದ ನನ್ನ ಎಲ್ಲಾ ರೇಟಿಂಗ್ ಬೇಸ್ ಲೋಡ್ ಆಗಿರುತ್ತದೆ ಮತ್ತು ನಂತರ ನಾನು ಗರಿಷ್ಠ ಸಮಯದಲ್ಲಿ ಅಗತ್ಯವಿರುವ ಹೆಚ್ಚುವರಿ ಶಕ್ತಿಯನ್ನು ಪೂರೈಸಲು ಕೆಲವು ಕಡಿಮೆ ವೆಚ್ಚದ ಮೂಲಸೌಕರ್ಯ ಘಟಕಗಳನ್ನು ಹೊಂದಿರುತ್ತೇನೆ ನಾಲ್ಕನೆಯದು ಶಕ್ತಿ ಶೇಖರಣಾ ವ್ಯವಸ್ಥೆಯನ್ನು ಬಳಸುವುದು ಆದ್ದರಿಂದ ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಮಾತನಾಡಲು ಹೊರಟಿರುವುದು ನಿಜ ಹಾಗಾದರೆ ಶಕ್ತಿ ಸಂಗ್ರಹ ವ್ಯವಸ್ಥೆ ಎಂದರೇನು ಶಕ್ತಿ ಶೇಖರಣಾ ವ್ಯವಸ್ಥೆ ಎಂದರೆ ಕಡಿಮೆ ಸಮಯದಲ್ಲಿ ಗರಿಷ್ಟ ಶಕ್ತಿ ಸಂಗ್ರಹಣೆ ಎಂದರ್ಥ ಆದ್ದರಿಂದ ರಾತ್ರಿಯ ಸಮಯದಲ್ಲಿ ನಾನು ಸರಿಯಾಗಿ ಬೇಕಾದುದಕ್ಕಿಂತ ಹೆಚ್ಚಿನ ವಿದ್ಯುತ್ ಉತ್ಪಾದಿಸಲಿದ್ದೇನೆ ಎಂದು ಹೇಳೋಣ ಆದ್ದರಿಂದ ನಾನು ಕೆಲವು ವಿಧಾನಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾವುದಾದರೂ ರೂಪದಲ್ಲಿ ಸಂಗ್ರಹಿಸಲಿದ್ದೇನೆ ವಿದ್ಯುತ್ ಅನ್ನು ಸ್ವತಃ ನೆನಪಿಟ್ಟುಕೊಳ್ಳಿ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸಲಾಗುವುದಿಲ್ಲ ಅದು ಸಂಗ್ರಹಿಸುವುದು ಸುಲಭವಲ್ಲ ಆದ್ದರಿಂದ ಆ ಶಕ್ತಿಯನ್ನು ನಾನು ಯಾವುದಾದರೂ ರೂಪದಲ್ಲಿ ಸಂಗ್ರಹಿಸುತ್ತೇನೆ ಮತ್ತು ನಂತರ ನಾವು ಆ ಶಕ್ತಿಯನ್ನು ಚೇತರಿಸಿಕೊಳ್ಳುತ್ತೇವೆ ಮತ್ತು ಗರಿಷ್ಠ ಸಮಯದಲ್ಲಿ ಬಳಸುತ್ತೇವೆ ಹಗಲಿನ ವೇಳೆಯಲ್ಲಿ ಬೇಡಿಕೆಯ ಸಮಯದಲ್ಲಿ ಕೆಲಸದ ಸಮಯದಲ್ಲಿ ಬೇಡಿಕೆ ಹೆಚ್ಚಾದಾಗ ಹೇಳುತ್ತೇನೆ ನಾನು ಅದರಲ್ಲಿ ಹೆಚ್ಚಿನದನ್ನು ಪೂರೈಸಲಿದ್ದೇನೆ ನನ್ನ ವಿದ್ಯುತ್ ಸ್ಥಾವರದಿಂದ ಆದರೆ ಸರಾಸರಿ ಹೊರೆ ಉಳಿದಿದೆ ಆದರೆ ಗರಿಷ್ಠ ಸಮಯದಲ್ಲಿ ಹೆಚ್ಚುವರಿ ಹೊರೆ ಸಂಗ್ರಹವಾಗಿರುವ ಶಕ್ತಿಯಿಂದ ನೀಡಲಾಗುವುದು ಅದು ಗರಿಷ್ಠ ಸಮಯದಲ್ಲಿ ನಾನು ಸಂಗ್ರಹಿಸಿದ ಶಕ್ತಿಯಾಗಿದೆ ಆದ್ದರಿಂದ ನಾನು ಹೇಳುತ್ತಿರುವುದು ಏರಿಳಿತಗಳನ್ನು ಪೂರೈಸಲು ಅವನು ಈ ಮೊತ್ತವನ್ನು ಬಿಡುತ್ತಾನೆ ಮತ್ತು ಆರ್ಥಿಕವಾಗಿ ಸ್ಥಿರ ಪೂರೈಕೆಯನ್ನು ಕಳುಹಿಸಿ ಮತ್ತು ಭರವಸೆ ನೀಡುತ್ತಾನೆ ಆದ್ದರಿಂದ ಸಸ್ಯವನ್ನು ನಿರಂತರವಾಗಿ ಬೇಸ್ ಲೋಡ್ ಮೋಡ್ನಲ್ಲಿ ನಡೆಸಲಾಗುತ್ತದೆ ಆದ್ದರಿಂದ ಬೇಡಿಕೆಯು ಗರಿಷ್ಠ ಸಮಯಕ್ಕಿಂತಲೂ ಕಡಿಮೆ ಇರುವ ಸಾಮರ್ಥ್ಯಕ್ಕಿಂತ ಕಡಿಮೆಯಾದಾಗ ಹೆಚ್ಚುವರಿ ಶಕ್ತಿಯನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ಬೇಡಿಕೆ ಸಾಮರ್ಥ್ಯಕ್ಕಿಂತ ಹೆಚ್ಚಾದಾಗ ಹೆಚ್ಚುವರಿ ಬೇಡಿಕೆಯನ್ನು ಪೂರೈಸಲು ಸಂಗ್ರಹಿಸಿದ ಶಕ್ತಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಆದ್ದರಿಂದ ನಾನು ಸರಳ ರೂಪದಲ್ಲಿ ಬದಲಾಗುವ ಸೆಳೆಯಲು ಬಯಸಿದರೆ ನಾನು ಅದನ್ನು ಈ ರೀತಿ ಸೆಳೆಯುತ್ತೇನೆ ಇದು ನನ್ನ ಶಕ್ತಿ ಎಂದು ನಾನು ಹೇಳುತ್ತೇನೆ ಇದು ಶಕ್ತಿ ಎಂದು ಹೇಳೋಣ ಮತ್ತು ಇದು ಸದ್ಯಕ್ಕೆ ಇದು ದಿನದ ಸಮಯ ಎಂದು ಹೇಳೋಣ ಕ್ಷಮಿಸಿ ದೈನಂದಿನ ಬದಲಾವಣೆಯ ಸಮಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಆದ್ದರಿಂದ ನಾವು ಮಧ್ಯರಾತ್ರಿಯಿಂದ ಪ್ರಾರಂಭಿಸಿ ನಂತರ ಮಧ್ಯರಾತ್ರಿಯವರೆಗೆ ಹೋದರೆ ನಾವು ಈ ರೀತಿಯದನ್ನು ನೋಡಿದ್ದೇವೆ ಎಂದು ನಾವು ನೋಡಿದ್ದೇವೆ ಇದು ನನ್ನ ಸರಾಸರಿ ಎಂದು ಹೇಳಲು ಅವಕಾಶ ಮಾಡಿಕೊಟ್ಟೆವು ನಾನು ಇಲ್ಲಿ ಕೇವಲ ಒಂದು ರೇಖೆಯನ್ನು ಸೆಳೆಯಲು ಹೋಗುತ್ತೇನೆ ಆದ್ದರಿಂದ ಇದು ನನ್ನ ಪೂರೈಕೆ ಎಂದು ಹೇಳೋಣ ಈ ಸಾಲು ಈ ಕೆಂಪು ರೇಖೆ ನನ್ನ ಪೂರೈಕೆ ಆದರೆ ನನ್ನ ಬೇಡಿಕೆಯು ಬದಲಾಗಲಿದೆ ಅದು ಕಡಿಮೆಯಾಗಲಿದೆ ಮತ್ತು ನಂತರ ನಿಧಾನವಾಗಿ ಅದು ಉತ್ತುಂಗಕ್ಕೇರಿತು ಮತ್ತು ಅದು ಹೆಚ್ಚಾಗುತ್ತದೆ ಮತ್ತು ನಂತರ ನಿಧಾನವಾಗಿ ಇಲ್ಲಿಗೆ ಬರುತ್ತದೆ ಆದ್ದರಿಂದ ಈ ಭಾಗವು ಏನಾಗುತ್ತದೆ ಎಂದರೆ ಅಲ್ಲಿ ಪೂರೈಕೆಗಿಂತ ಬೇಡಿಕೆ ಕಡಿಮೆ ಇರುತ್ತದೆ ಆದ್ದರಿಂದ ನಾನು ಏನು ಸಂಗ್ರಹಿಸಬಹುದು ಆದ್ದರಿಂದ ನಾನು ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ಮತ್ತು ಈ ಭಾಗವು ನಾನು ಸಂಗ್ರಹಿಸಿದ ಶಕ್ತಿಯನ್ನು ಬಳಸುತ್ತೇನೆ ಎಂದು ಹೇಳುತ್ತೇನೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಾನು ಸ್ಥಿರವಾದ ಪೂರೈಕೆಯನ್ನು ಹೊಂದಿದ್ದೇನೆ ಅದು ಗರಿಷ್ಠ ಸಮಯದಲ್ಲಿ ನನಗೆ ಬೇಕಾಗಿರುವುದಕ್ಕಿಂತ ಹೆಚ್ಚು ಆದ್ದರಿಂದ ನನ್ನಲ್ಲಿರುವ ಹೆಚ್ಚುವರಿ ಸರಬರಾಜನ್ನು ಸಂಗ್ರಹಿಸಲಾಗುವುದು ಮತ್ತು ಸರಬರಾಜು ನನಗೆ ಸ್ಪಷ್ಟವಾದ ಅಗತ್ಯಕ್ಕಿಂತ ಕಡಿಮೆಯಾದಾಗ ಗರಿಷ್ಠ ಸಮಯದಲ್ಲಿ ಬಳಸಲ್ಪಡುತ್ತದೆ ಆದ್ದರಿಂದ ಇದನ್ನು ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ನಾನು ಎಳೆದ ರೀತಿ ಸ್ವಲ್ಪ ವಿಭಿನ್ನವಾಗಿದೆ ವಾಸ್ತವವಾಗಿ ಈ ಸಾಲಿನಲ್ಲಿ ಸರಬರಾಜು ಮಾರ್ಗವು ಸ್ವಲ್ಪ ಹೆಚ್ಚಿರಬೇಕು ಏಕೆಂದರೆ ಏನಾಗುತ್ತದೆ ಎಂದರೆ ಶೇಖರಣೆಯು ದೀರ್ಘಾವಧಿಯವರೆಗೆ ಸಾಮಾನ್ಯವಾಗಿ ದೀರ್ಘಾವಧಿಯವರೆಗೆ ಮತ್ತು ಬಿಡುಗಡೆಯು ಕಡಿಮೆ ಅವಧಿಗೆ ಅಥವಾ ಅವಧಿಗಳಿಗೆ ನಾನು ಹೇಳುತ್ತೇನೆ ನಿಜವಾಗಿಯೂ ಒಂದಕ್ಕಿಂತ ಹೆಚ್ಚು ಆಗಿರಬಹುದು ಆದ್ದರಿಂದ ಉದಾಹರಣೆ 5 ಮೆಗಾವ್ಯಾಟ್ ಬಾರಿ 6 ಗಂಟೆಗಳು ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಇದು 30 ಮೆಗಾವ್ಯಾಟ್ ಗಂಟೆ ಮತ್ತು ಬಿಡುಗಡೆಯು 10 ಮೆಗಾವ್ಯಾಟ್ ಬಾರಿ 3 ಗಂಟೆಗಳು ಎಂದು ಹೇಳೋಣ ಆದ್ದರಿಂದ ಇದು 30 ಮೆಗಾವ್ಯಾಟ್ ಗಂಟೆಯೂ ಇರುತ್ತದೆ ಈ 2 ಎಂದಿಗೂ ಸಮಾನವಾಗಿಲ್ಲ ಎಂದು ನಾವು ನೋಡುತ್ತೇವೆ ಏಕೆಂದರೆ ಅವುಗಳು ಯಾವಾಗಲೂ ಕೆಲವು ನಷ್ಟಗಳಾಗಿರುತ್ತವೆ ಏಕೆಂದರೆ ನಾವು ಸಂಗ್ರಹಿಸುವ ಶಕ್ತಿಯ ಪ್ರಮಾಣವು ನಾವು ಸಂಗ್ರಹಿಸುವ ಶಕ್ತಿಯ ವಿರುದ್ಧ ನಾವು ಪಡೆಯುವ ಶಕ್ತಿ ಎಂದು ಕರೆಯುವುದರಿಂದ ನಾವು ಸಂಗ್ರಹಿಸುವ ಶಕ್ತಿಯು ಟರ್ನ್ರೌಂಡ್ ದಕ್ಷತೆಯಾಗಿದೆ ಅವುಗಳು ಎಂದಿಗೂ ತಿರುಗುವ ದಕ್ಷತೆಯಾಗಿರುವುದಿಲ್ಲ ಸಾಮಾನ್ಯವಾಗಿ 100 ಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಇದರರ್ಥ ನಾನು ಸಂಗ್ರಹಿಸಿದ ಶಕ್ತಿಯಿಂದ ಬಿಡುಗಡೆ ಮಾಡಬಹುದಾದ ಶಕ್ತಿಯು ನಾನು ಆರಂಭದಲ್ಲಿ ಸ್ಪಷ್ಟವಾಗಿ ಸಂಗ್ರಹಿಸಿದ್ದಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಇದು ಶಕ್ತಿ ಶೇಖರಣೆಯ ಮೂಲ ಸಂಗ್ರಹವಾಗಿದೆ ಈಗ ನಾವು ಶಕ್ತಿ ಶೇಖರಣೆಯ ತಂತ್ರಜ್ಞಾನಗಳ ಬಗ್ಗೆ ಮಾತನಾಡುವ ಮೊದಲು ಅಪ್ಲಿಕೇಶನ್ನ ಮೇಲೆ ಅವಲಂಬಿತವಾಗಿರುವ ನಮಗೆ ಅಗತ್ಯವಿರುವ ಶಕ್ತಿ ಸಂಗ್ರಹಣೆ ಯಾವುದು ಎಂಬುದರ ಕುರಿತು ಸ್ವಲ್ಪ ಸಮಯವನ್ನು ಕಳೆಯೋಣ ಆದ್ದರಿಂದ ಮೆಗಾವ್ಯಾಟ್ ಗಂಟೆಗಳ ಬಗ್ಗೆ ನಾನು ಹೇಳುವುದನ್ನು ಇಲ್ಲಿ ನಿಮಗೆ ತಿಳಿದಿದೆ ಅದು ಸ್ಪಷ್ಟವಾಗಿ ಸಂಗ್ರಹವಾಗಿರುವ ಶಕ್ತಿಯ ಪ್ರಮಾಣವಾಗಿದೆ ಆದ್ದರಿಂದ ಶಕ್ತಿಯು ಖಂಡಿತವಾಗಿಯೂ ಒಂದು ಪ್ರಮುಖ ನಿಯತಾಂಕವಾಗಿದೆ ಹೇಗಾದರೂ ಶಕ್ತಿಯು ಈಗ ಶಕ್ತಿ ಮತ್ತು ಶಕ್ತಿಯು ಒಂದೇ ಆಗಿಲ್ಲ ಎಂಬುದನ್ನು ನೆನಪಿಡಿ ಅಪ್ಲಿಕೇಶನ್ ಅನ್ನು ಅವಲಂಬಿಸಿ ನಿಮಗೆ ಹೆಚ್ಚಿನ ಶಕ್ತಿ ಅಥವಾ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ಕೆಲಸದ ಸಮಯದಲ್ಲಿ ನಾನು 2 ಉದ್ಯಮವನ್ನು ನಡೆಸುತ್ತಿದ್ದೇನೆ ಎಂದು ಹೇಳೋಣ ಆಗ ನನಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ನನಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ ಏಕೆಂದರೆ ಬಹಳಷ್ಟು ಉಪಕರಣಗಳು ಚಾಲನೆಯಲ್ಲಿವೆ ಆದ್ದರಿಂದ ಆ ಮೊತ್ತವು ಕಡಿಮೆ ಸ್ಪಷ್ಟವಾಗಿಲ್ಲ ಆದ್ದರಿಂದ ಇದು ನನಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುವ ಉದಾಹರಣೆಯಾಗಿದೆ ಮತ್ತು ಮಧ್ಯಮ ಅಧಿಕ ಶಕ್ತಿಯ ಮಟ್ಟದಲ್ಲಿ ಸ್ಪಷ್ಟವಾಗಿದೆ ಎರಡನೆಯದು ನಾವು ಅದನ್ನು ಚಾರ್ಜ್ ಮಾಡುವ ನಮ್ಮ ಸೆಲ್ ಫೋನ್ಗಳ ಬಗ್ಗೆ ಯೋಚಿಸೋಣ ಮತ್ತು ನಾವು ಸ್ವಲ್ಪ ಶಕ್ತಿಯನ್ನು ಸಂಗ್ರಹಿಸುತ್ತೇವೆ ಆದರೆ ಇದು ಮಿಲ್ಲಿ ವಾಟ್ಸ್ ಕೆಲಿನ್ನಲ್ಲಿರುವ ಶಕ್ತಿಯ ಬಳಕೆಗೆ ನಮಗೆ ದೊಡ್ಡ ಬ್ಯಾಟರಿ ಅಗತ್ಯವಿರುತ್ತದೆ ಆದ್ದರಿಂದಶಕ್ತಿಯನ್ನುಸಂಗ್ರಹಿಸಬೇಕಾಗಿದೆಹಾಗಾಗಿ ಇಲ್ಲಿ ವಿದ್ಯುತ್ ಅವಶ್ಯಕತೆ ಕಡಿಮೆ ಇರುತ್ತದೆ ಆದ್ದರಿಂದ ನಮ್ಮ ಬ್ಯಾಟರಿ ಬಾಳಿಕೆ ಒಮ್ಮೆ ನಾವು ನಮ್ಮ ಬ್ಯಾಟರಿಗಳನ್ನು ಚಾರ್ಜ್ ಮಾಡಿದರೆ ಅದು ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಕನಿಷ್ಠ ಒಂದು ದಿನವಾದರೂ ಚಲಿಸುತ್ತದೆ ಅಥವಾ ಅದು ಕನಿಷ್ಠ ಒಂದು ದಿನ ಓಡಬೇಕು ನೀವು ಲಘು ಬಳಕೆದಾರರಿಗಾಗಿ ಮಧ್ಯಮ ಬಳಕೆದಾರರಾಗಿದ್ದರೆ ಅದು ಭಾರವಾದ ಬಳಕೆದಾರರಿಗೆ ಇನ್ನೂ ಹೆಚ್ಚಿನದಾಗಿರಬಹುದು ಆದರೆ ಸಾಮಾನ್ಯವಾಗಿ ಅದು ಸಂಗ್ರಹಿಸಿದ ಶಕ್ತಿಯ ಪ್ರಮಾಣವನ್ನು ನಾವು ಶೇಖರಿಸಿಡುವ ಉದಾಹರಣೆಯಾಗಿದೆ ಅದು ಸಹಜವಾಗಿ ಯೋಗ್ಯವಾಗಿದೆ ನಾನು ಮೆಗಾವ್ಯಾಟ್ ಮತ್ತು ವಿದ್ಯುತ್ ಸ್ಥಾವರಗಳು ಮತ್ತು ಎಲ್ಲದರ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ವಿದ್ಯುತ್ ಅವಶ್ಯಕತೆ ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಸಂಗ್ರಹಿಸಿದ ಶಕ್ತಿಯನ್ನು ಬಿಡುಗಡೆ ಮಾಡುವ ಅವಧಿಯು ಇದು ಸ್ಪಷ್ಟವಾಗಿಲ್ಲ ಇದು ವಿದ್ಯುತ್ ಸ್ಥಾವರ ಶಕ್ತಿ ಶೇಖರಣೆಗೆ ಸರಿಯಾದ ಉದಾಹರಣೆಯಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಇದು ನಿಮಗೆ ಒಂದು ಉದಾಹರಣೆಯನ್ನು ನೀಡುವುದು ವಿದ್ಯುತ್ ಕಡಿಮೆ ಇರುವ ಅಪ್ಲಿಕೇಶನ್ ಆದರೆ ಶಕ್ತಿಯು ಮಧ್ಯಮವಾಗಿರುತ್ತದೆ ಇನ್ನೊಂದು ಉದಾಹರಣೆಯೆಂದರೆ ನೀವು ಹೋಗಿ ಕಾರ್ಖಾನೆಯನ್ನು ಪ್ರಾರಂಭಿಸಿದರೆ ಬೆಳಿಗ್ಗೆ ಏನಾಗಬಹುದು ಎಂದು ಹೇಳೋಣ ಆಗ ತಕ್ಷಣ ಏನಾಗುತ್ತದೆ ನನ್ನ ಎಲ್ಲ ಉಪಕರಣಗಳು ಚಾಲನೆಯಲ್ಲಿರುತ್ತವೆ ಅಥವಾ ಕನಿಷ್ಠ ಕಾರ್ಯಾಚರಣೆಗೆ ಸಿದ್ಧವಾಗಬೇಕೆಂದು ನಾನು ನಿರೀಕ್ಷಿಸುತ್ತೇನೆ ಈಗ ಯಾವಾಗಲೂ ಒಂದು ಮಂದಗತಿ ಇದೆ ಎಂದರೆ ನನ್ನ ಜನರೇಟರ್ ಪ್ರಾರಂಭವಾಗುವುದಿಲ್ಲ ಎಂದರ್ಥ ಅಂದರೆ ನಾನು ಪಡೆಯಲು ಹೊರಟಿರುವ ಶಕ್ತಿಯು ನನ್ನ ಜನರೇಟರ್ ಶಾಫ್ಟ್ನ ಚಲನ ಶಕ್ತಿಯಿಂದ ಆಗುವುದಿಲ್ಲ ಆದ್ದರಿಂದ ನಾನು ಅದನ್ನು ಪಡೆಯಲು ಹೋಗುತ್ತಿಲ್ಲ ಅದು ಕಷ್ಟಕರವಾಗಿರುತ್ತದೆ ಆದ್ದರಿಂದ ಏನಾಗುವುದು ನಿಧಾನವಾಗಿ ಜನರೇಟರ್ನ ವೇಗವು ಕಡಿಮೆಯಾಗುತ್ತದೆ ಮತ್ತು ಆದ್ದರಿಂದ ಆವರ್ತನವು ಕೆಳಗಿಳಿಯುತ್ತದೆ ಅದು ವಿದ್ಯುತ್ ಸ್ಥಾವರದ ನಿಯಂತ್ರಣ ವ್ಯವಸ್ಥೆಯಿಂದ ಗ್ರಹಿಸಲ್ಪಡುತ್ತದೆ ಮತ್ತು ಆದ್ದರಿಂದ ಇಂಧನ ಸುಡುವ ದರವನ್ನು ಸರಿಹೊಂದಿಸಲಾಗುತ್ತದೆ ಆದ್ದರಿಂದ ಹೆಚ್ಚಿನ ಉಗಿ ಉತ್ಪತ್ತಿಯಾಗುತ್ತದೆ ಅದು ಟರ್ಬೈನ್ಗೆ ಆಹಾರವನ್ನು ನೀಡುತ್ತದೆ ಅದು ಜನರೇಟರ್ ಅನ್ನು ತಿರುಗಿಸುತ್ತದೆ ಮತ್ತು ನಂತರ ವಿದ್ಯುತ್ ಮತ್ತು ಆದ್ದರಿಂದ ಟರ್ಬೈನ್ ಗೆ ನೀಡಲಾಗುತ್ತದೆ ಆದ್ದರಿಂದ ಹೆಚ್ಚಿನ ಕೆಲಸವು ಉತ್ಪತ್ತಿಯಾಗುತ್ತದೆ ಹೆಚ್ಚು ಯಾಂತ್ರಿಕ ಕೆಲಸಗಳು ಉತ್ಪತ್ತಿಯಾಗುತ್ತವೆ ಮತ್ತು ಆದ್ದರಿಂದ ಜನರೇಟರ್ ಗೆ ಆಹಾರವನ್ನು ನೀಡಲಾಗುತ್ತದೆ ಜನರೇಟರ್ ಅದನ್ನು ಜನರೇಟರ್ಗೆ ನೀಡಲಾಗುತ್ತದೆ ಮತ್ತು ನಂತರ ನಾನು ವಿದ್ಯುತ್ ಬೇಡಿಕೆಯನ್ನು ಪಡೆಯುತ್ತೇನೆ ಆದರೆ ಕೆಲವು ಸೆಕೆಂಡುಗಳ ಆರಂಭಿಕ ಅವಧಿಯ ನಂತರ ನನಗೆ ಕೆಲವು ಶೇಖರಣಾ ವಿಧಾನಗಳಿಂದ ಹೆಚ್ಚುವರಿ ಶಕ್ತಿಯ ಪೂರೈಕೆ ಬೇಕಾಗುತ್ತದೆ ಮತ್ತು ಇದು ನನಗೆ ಅಗತ್ಯವಿರುವ ಶಕ್ತಿಯ ಪ್ರಮಾಣವು ಬಹುಶಃ ತುಂಬಾ ಹೆಚ್ಚಿಲ್ಲದಿರುವ ಅಪ್ಲಿಕೇಶನ್ನ ಉದಾಹರಣೆಯಾಗಿದೆ ಆದರೆ ವಿದ್ಯುತ್ ಅವಶ್ಯಕತೆ ತುಂಬಾ ಹೆಚ್ಚಾಗಿದೆ ನನಗೆ ಇದು ಕೆಲವು ಸೆಕೆಂಡುಗಳವರೆಗೆ ಬೇಕಾಗಬಹುದು ಆದರೆ ಬಹಳ ಉನ್ನತ ಮಟ್ಟದಲ್ಲಿ ಆದ್ದರಿಂದ ನಾನು ಬಳಸುವ ಸ್ಥಳವನ್ನು ಅವಲಂಬಿಸಿ ನಾನು ಶಕ್ತಿಯನ್ನು ಶೇಖರಿಸಿಟ್ಟರೆ ಇವುಗಳು ಉದಾಹರಣೆಗಳಾಗಿವೆ ಶಕ್ತಿ ಮತ್ತು ವಿದ್ಯುತ್ ಅವಶ್ಯಕತೆಗಳು ಯಾವುವು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಅದರೊಂದಿಗೆ ಈಗ ನಾವು ಯೋಚಿಸಬಹುದಾದ ವಿವಿಧ ರೀತಿಯ ಶಕ್ತಿ ಶೇಖರಣಾ ವ್ಯವಸ್ಥೆಗಳತ್ತ ಸಾಗೋಣ ಆದ್ದರಿಂದ ನಾವು ಇಲ್ಲಿ ಅಧ್ಯಯನ ಮಾಡಲು ಹೊರಟಿರುವುದು ನಾವು ಕೆಲವು ರೀತಿಯ ಮೆಕ್ಯಾನಿಕಲ್ ಎನರ್ಜಿ ಸ್ಟೋರೇಜ್ ಅನ್ನು ಅಧ್ಯಯನ ಮಾಡಲಿದ್ದೇವೆ ನಾವು ಎಲೆಕ್ಟ್ರೋ ಕೆಮಿಕಲ್ ಎನರ್ಜಿ ಸ್ಟೋರೇಜ್ ಬಗ್ಗೆ ಮಾತನಾಡಲಿದ್ದೇವೆ ಎಲೆಕ್ಟ್ರೋ ಕೆಮಿಕಲ್ ಬಹುಶಃ ಬ್ಯಾಟರಿಗಳ ಬಗ್ಗೆ ನಮಗೆ ಹೆಚ್ಚು ತಿಳಿದಿದೆ ನಾವು ಶಕ್ತಿ ಶೇಖರಣಾ ಪೋರ್ಟಬಲ್ ವ್ಯವಸ್ಥೆಗಳ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯಗಳು ಬ್ಯಾಟರಿ ಆದ್ದರಿಂದ ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸ್ಟೋರೇಜ್ 12 ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೆಚ್ಚು ಬಳಸುತ್ತೇವೆ ನಾವು ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರೇಜ್ ಥರ್ಮಲ್ ಎನರ್ಜಿ ಸ್ಟೋರೇಜ್ ಮತ್ತು ರಾಸಾಯನಿಕ ಶಕ್ತಿ ಶೇಖರಣೆಯ ಬಗ್ಗೆ ಮಾತನಾಡಲಿದ್ದೇವೆ ಈ ರಾಸಾಯನಿಕ ಶಕ್ತಿ ಶೇಖರಣೆಯು ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸ್ಟೋರೇಜ್ಗಿಂತ ಮನಸ್ಸು ಭಿನ್ನವಾಗಿದೆ ಸರಿ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಾವು ಮೊದಲು 3 ಉದಾಹರಣೆಗಳನ್ನು ಅಥವಾ 3 ರೀತಿಯ ಯಾಂತ್ರಿಕ ಶಕ್ತಿ ಶೇಖರಣಾ ಯೋಜನೆಗಳನ್ನು ನೋಡುತ್ತೇವೆ ಆದ್ದರಿಂದ ಇವುಗಳು 3 ಮೊದಲನೆಯದನ್ನು ಪಂಪ್ಡ್ ಹೈಡ್ರೊ ಎಲೆಕ್ಟ್ರಿಕ್ ಅಥವಾ ಪಂಪ್ಡ್ ಹೈಡ್ರೊ ಎಂದು ಕರೆಯಲಾಗುತ್ತದೆ ನಾವು ಮಾತನಾಡಲು ಹೊರಟಿರುವುದು ಇದನ್ನು ಸಂಕ್ಷಿಪ್ತವಾಗಿ ಕರೆಯಿರಿ ಮುಂದಿನದು ಸಂಕುಚಿತ ವಾಯು ಶಕ್ತಿ ಸಂಗ್ರಹಣೆ ಅಥವಾ ಸಿಎಇಎಸ್ ಮತ್ತು ಮೂರನೆಯದು ಫ್ಲೈವೀಲ್ಸ್ ಬಹುಶಃ ನೀವು ಅಧ್ಯಯನ ಮಾಡಿದ ಮೆಕ್ಯಾನಿಕಲ್ ಎಂಜಿನಿಯರ್ಗಳಾಗಿರಬಹುದು ಮತ್ತು ನಮ್ಮ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಬ್ಯಾಚುಲರ್ಸ್ ಕೋರ್ಸ್ನಲ್ಲಿ ನಾವು ಅದನ್ನು ಮತ್ತೊಮ್ಮೆ ಶಕ್ತಿಯ ಶೇಖರಣೆಯ ಸಂದರ್ಭದಲ್ಲಿ ಮರುಪಡೆಯಲು ಹೋಗುತ್ತೇವೆ ಆದ್ದರಿಂದ ನಾವು ಮಾತನಾಡಲು ಹೊರಟಿರುವ ಮೊದಲ ವಿಷಯವೆಂದರೆ ಪಂಪ್ ಮಾಡಿದ ಹೈಡ್ರೊ ಎಲೆಕ್ಟ್ರಿಕ್ ಸ್ಟೋರೇಜ್ಅಥವಾ ಪಂಪ್ ಹೈಡ್ರೊಪಂಪ್ Hydro ಹಾಗಾದರೆ ಹೈಡ್ರೊವನ್ನು ಪಂಪ್ ಮಾಡುವುದು ಏನು ಆದ್ದರಿಂದ ಪಂಪ್ ಮಾಡಲಾದ ಹೈಡ್ರೊ ಸ್ಟೋರೇಜ್ ಎಂದರೆ ಅದು ಅಥವಾ ಅದು ಒಳಗೊಂಡಿರುವದನ್ನು ನೀವು ಇಲ್ಲಿ ನೋಡುವ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಎಂದು ವಿವರಿಸಲು ನನಗೆ ಅವಕಾಶ ಮಾಡಿಕೊಡಿ ಆದರೆ ಅದನ್ನು ಬೋರ್ಡ್ನಲ್ಲಿ ಅಥವಾ ಹೌದು ಕಾಗದದ ಮೇಲೆ ಸೆಳೆಯಲು ಸಹ ಅವಕಾಶ ಮಾಡಿಕೊಡುತ್ತೇನೆ ಪಂಪ್ ಮಾಡಿದ ಶಕ್ತಿ ಸಂಗ್ರಹಣೆಗಾಗಿ ನಿಮಗೆ ಎತ್ತರ ಬೇಕು ಹಾಗಾಗ ಬೆಟ್ಟದ ಕೆಳಭಾಗದಲ್ಲಿ ನಿಮಗೆ ನೀರಿನ ಜಲಾಶಯ ಬೇಕಾಗುತ್ತದೆ ಮತ್ತು ಬೆಟ್ಟದ ತುದಿಯಲ್ಲಿ ನಾವು ಮತ್ತೊಂದು ಜಲಾಶಯವನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಇದೀಗ ಇಲ್ಲಿ ಅಣೆಕಟ್ಟನ್ನು ಹೊಂದಿದ್ದೇವೆ ಇಲ್ಲಿ ಏನಾಗುತ್ತದೆ ಎಂದರೆ ಗರಿಷ್ಠ ಸಮಯದ ಸಮಯದಲ್ಲಿ ಪಂಪ್ ಅನ್ನು ಚಲಾಯಿಸಲು ನನ್ನ ಬಳಿ ಇರುವ ಹೆಚ್ಚುವರಿ ವಿದ್ಯುತ್ ಅನ್ನು ನಾನು ಬಳಸಲಿದ್ದೇನೆ ಅದು ಪಂಪ್ ಮಾಡಲು ಹೊರಟಿದೆ ಕೆಳಗಿನ ಜಲಾಶಯದಿಂದ ಆದ್ದರಿಂದ ಆಫ್ ಪೀಕ್ ಸಮಯದಲ್ಲಿ ನಾನು ಪಂಪ್ ಅನ್ನು ಹೊಂದಿದ್ದೇನೆ ಇದು ಮೋಟರ್ಗೆ ಸಂಪರ್ಕಗೊಂಡಿರುವ ಪಂಪ್ ಎಂದು ಹೇಳೋಣ ಮತ್ತು ಏನಾಗುತ್ತದೆ ಎಂಬುದು ಗರಿಷ್ಠ ಸಮಯದಲ್ಲಿ ಆಫ್ ಪಂಪ್ ಸಮಯದಲ್ಲಿ ಪಂಪ್ನಿಂದ ಹೇಗೆ ನೀರು ಹರಡುತ್ತದೆ ಎಂದು ನಾನು ಸ್ಕೀಮ್ಯಾಟಿಕ್ನಲ್ಲಿ ತೋರಿಸಿದ್ದೇನೆ ಆದ್ದರಿಂದ ಇದು ಏನಾಗುತ್ತದೆ ಎಂದರೆ ಗರಿಷ್ಠ ಸಮಯದ ಸಮಯದಲ್ಲಿ ಈಗ ಗರಿಷ್ಠ ಸಮಯದಲ್ಲಿ ಏನಾಗುತ್ತದೆ ಅದೇ ನೀರನ್ನು ಪಂಪ್ ಮಾಡಲಾಗುತ್ತಿತ್ತು ಆದ್ದರಿಂದ ನನಗೆ ಇಲ್ಲಿ ಟರ್ಬೈನ್ಇರಲಿ ನನ್ನ ಕೆಂಪು ಪೆನ್ ಎಲ್ಲಿದೆ ಹೌದು ಇಲ್ಲಿಯೇ ನನಗೆ ಹೆಚ್ಚಿನ ಶಕ್ತಿ ಬೇಕು ಆದ್ದರಿಂದ ಇಲ್ಲಿ ನನ್ನ ಬಳಿ ಮೋಟಾರ್ ಇದೆ ಮತ್ತು ಗರಿಷ್ಠ ಸಮಯದಲ್ಲಿ ಏನಾಗುತ್ತದೆ ಈ ನೀರು ಕೆಳಗಿಳಿದು ಟರ್ಬೈನ್ಗೆ ಬಡಿದು ಅದನ್ನು ತಿರುಗಿಸಿ ವಿದ್ಯುತ್ ಉತ್ಪಾದಿಸುತ್ತದೆ ಆದ್ದರಿಂದ ಇದು ಕ್ಷಮಿಸಿ ಇದು ಮೋಟರ್ ಅಲ್ಲ ಇದು ಜನರೇಟರ್ ಆದ್ದರಿಂದ ಇದು ಪಂಪ್ಡ್ ಹೈಡ್ರೊ ಅಥವಾ ಹೌದು ಪಂಪ್ ಹೈಡ್ರೊ ಎನರ್ಜಿ ಸ್ಟೋರೇಜ್ನಒಟ್ಟಾರೆ ಪರಿಕಲ್ಪನೆಯಾಗಿದೆ ಆದ್ದರಿಂದ ನಾನು ಸ್ಕೀಮ್ಯಾಟಿಕ್ಅನ್ನು ಎಳೆದ ರೀತಿ ಅದು ವಾಸ್ತವದಲ್ಲಿ ಚಿತ್ರಾತ್ಮಕ ರೀತಿಯಲ್ಲಿ ಖಂಡಿತವಾಗಿಯೂ ಏನಾಗುತ್ತದೆ ಎಂಬುದು ಪಂಪ್ ಮತ್ತು ಟರ್ಬೈನ್ ಪ್ರತ್ಯೇಕ ಟರ್ಬೊ ಯಂತ್ರಗಳಲ್ಲ ಆದ್ದರಿಂದ ನಮ್ಮ ಯಾಂತ್ರಿಕ ಹಿನ್ನೆಲೆಯಿಂದ ನಮಗೆ ತಿಳಿದಿರುವಂತೆ ಫ್ರಾನ್ಸಿಸ್ ಪ್ರಕಾರದ ಟರ್ಬೈನ್ ಇದು ಪಂಪ್ ಮತ್ತು ಟರ್ಬೈನ್ ಸ್ಪಷ್ಟವಾಗಿ ಕಾರ್ಯ ನಿರ್ವಹಿಸುತ್ತದೆ ಆದ್ದರಿಂದ ಅದು ಸಾಧ್ಯ ಮತ್ತು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ದೃಷ್ಟಿಕೋನದಿಂದ ನೀವು ಎಲೆಕ್ಟ್ರಿಕ್ ಯಂತ್ರಗಳನ್ನು ಅಧ್ಯಯನ ಮಾಡಿದ್ದರೆ ಅದೇ ತಿರುಗುವ ಯಂತ್ರವನ್ನು ಮೋಟಾರ್ ಮತ್ತು ಜನರೇಟರ್ ಆಗಿ ಬಳಸಬಹುದು ಎಂದು ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ನಾನು ಇಲ್ಲಿ ಒಂದು ಅಸೆಂಬ್ಲಿಯಾಗಿ ಪಂಪ್ ಮತ್ತು ಮೋಟರ್ ಅನ್ನು ಎಳೆದಿದ್ದೇನೆ ಮತ್ತು ಟರ್ಬೈನ್ಮತ್ತು ಜನರೇಟರ್ ಗಳನ್ನು ಮತ್ತೊಂದು ಅಸೆಂಬ್ಲಿಯಾಗಿ ಜೋಡಣೆಗಳನ್ನು ಬೇರ್ಪಡಿಸುವ ಅಗತ್ಯವಿಲ್ಲ ಅಲ್ಲಿ ಹಲವು ಪಟ್ಟು ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಇಲ್ಲಿ ಮತ್ತೆ ತೋರಿಸುತ್ತಿದ್ದೇನೆ ಇದು ನಾನು ಇಲ್ಲಿ ಉಲ್ಲೇಖಿಸಿರುವ ಮೂಲಗಳಲ್ಲಿ ಒಂದಾದ ಬಿಬಿಸಿಯ ಚಿತ್ರವಾಗಿದೆ ಆದ್ದರಿಂದ ಇದು ಉನ್ನತ ಮಟ್ಟದ ಜಲಾಶಯ ಮತ್ತು ಇದು ಕೆಳಮಟ್ಟದ ಜಲಾಶಯವಾಗಿದೆ ಆದ್ದರಿಂದ ಗರಿಷ್ಠ ಸಮಯದ ಸಮಯದಲ್ಲಿ ಏನಾಯಿತು ಎಂದು ನೀರನ್ನು ಪಂಪ್ ಮಾಡಲಾಗುತ್ತದೆ ಮತ್ತು ಆದ್ದರಿಂದ ಇದು ಸಂಭಾವ್ಯ ಶಕ್ತಿಯನ್ನು ಪಡೆಯುತ್ತದೆ ಆದ್ದರಿಂದ ಹೆಚ್ಚಿನ ಬೇಡಿಕೆಯ ಸಮಯದಲ್ಲಿ ಆ ಸಂಭಾವ್ಯ ಶಕ್ತಿಯು ನೀರು ಹರಿಯುವುದರಿಂದ ಬಿಡುಗಡೆಯಾಗುತ್ತದೆ ಮತ್ತು ಟ್ರಾನ್ಸಿಸ್ಟರ್ ಟರ್ಬೈನ್ ಒಂದು ಉದಾಹರಣೆಯಾಗಿದೆ ಮತ್ತು ನಾವು ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತೇವೆ ಎಂದು ನಾನು ಹೇಳಿದಂತೆ ಇದು ರಿವರ್ಸ್ ಟರ್ಬೈನ್ಗಳಿಗೆ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಇದು ಪಂಪ್ ಮಾಡಿದ ಜಲ ಸಂಗ್ರಹಣೆಯ ತತ್ವವಾಗಿದೆ ಆದ್ದರಿಂದ ನಾವು ಇಂದು ಏನು ಮಾಡಲಿದ್ದೇವೆಂದರೆ ನಾವು ಇಲ್ಲಿಗೆ ನಿಲ್ಲುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಇಲ್ಲಿಂದ ಹೊರಟು ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡುತ್ತೇವೆ ಮತ್ತು ಪಂಪ್ಮಾಡಿದ ಜಲ ಸಂಗ್ರಹಣೆಯ ಆಳವಾದ ವಿಶ್ಲೇಷಣೆ ಮತ್ತು ಅಡ್ಡಲಾಗಿರುವ ಕೆಲವು ವಿಶ್ವ ಮತ್ತು ಭಾರತದಲ್ಲಿನ ಸ್ಥಾಪನೆಗಳ ಉದಾಹರಣೆಗಳನ್ನು ಸಹ ನೋಡೋಣ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ನೋಡುತ್ತೇನೆ